ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ ಆದ್ದರಿಂದ ಇಂದು ನಾವು ವಿಭಿನ್ನ ವೆಚ್ಚ ಲಾಭ ಮೌಲ್ಯಮಾಪನ ತಂತ್ರಗಳನ್ನು ಚರ್ಚಿಸುತ್ತೇವೆ ಕೊನೆಯ ತರಗತಿಯಲ್ಲಿ ನಾವು ವೆಚ್ಚ ಲಾಭದ ವಿಶ್ಲೇಷಣೆಯ ಎರಡು ಹಂತಗಳನ್ನು ನೋಡಿದ್ದೇವೆ ಅಂದರೆ ವೆಚ್ಚ ಮತ್ತು ಪ್ರಯೋಜನಗಳನ್ನು ಗುರುತಿಸುವುದು ನಂತರ ವಿವಿಧ ವೆಚ್ಚ ಮತ್ತು ಪ್ರಯೋಜನಗಳನ್ನು ವರ್ಗೀಕರಿಸುವುದು ಇಂದು ನಾವು ಮೂರನೇ ಹಂತವನ್ನು ನೋಡುತ್ತೇವೆ ಅದು ವೆಚ್ಚ ಲಾಭ ಮೌಲ್ಯಮಾಪನ ತಂತ್ರವನ್ನು ಆಯ್ಕೆ ಮಾಡುತ್ತದೆ ಸೂಕ್ತವಾದ ವೆಚ್ಚ ಲಾಭದ ಮೌಲ್ಯಮಾಪನ ತಂತ್ರವನ್ನು ಹೇಗೆ ಆಯ್ಕೆ ಮಾಡುವುದು ಆದ್ದರಿಂದ ಲಭ್ಯವಿರುವ ವಿಭಿನ್ನ ವೆಚ್ಚ ಲಾಭದ ಮೌಲ್ಯಮಾಪನ ತಂತ್ರಗಳು ಯಾವುವು ಎಂದು ನಾವು ನೋಡೋಣ ಅವುಗಳೆಂದರೆ ನಿವ್ವಳ ಲಾಭ ಅಥವಾ ನಿವ್ವಳ ಲಾಭ ವಿಶ್ಲೇಷಣೆ ಮರುಪಾವತಿ ಅವಧಿ ಹೂಡಿಕೆ ಅಥವಾ ಆರ್ಒಐ ಮೇಲಿನ ಆದಾಯ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆ ನಿವ್ವಳ ಪ್ರಸ್ತುತ ಮೌಲ್ಯ ಅಥವಾ ಎನ್ಪಿವಿ ಆಂತರಿಕ ದರ ಅಥವಾ ಐಆರ್ಆರ್ ಮತ್ತು ವಿಶ್ಲೇಷಣೆಯನ್ನು ಮುರಿಯಿರಿ ಮತ್ತು ಇನ್ನೂ ಕೆಲವು ಈ ವೆಚ್ಚ ಲಾಭ ಮೌಲ್ಯಮಾಪನ ತಂತ್ರಗಳು ಅಸ್ತಿತ್ವದಲ್ಲಿವೆ ಅವುಗಳನ್ನುಒಂದೊಂದಾಗಿ ಚರ್ಚಿಸೋಣ ಮೊದಲು ನಾವು ನಿವ್ವಳ ಲಾಭದ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ನಿವ್ವಳ ಲಾಭದಿಂದ ಅಂದರೆ ನೀವು ಏನು ಹೇಳುತ್ತೀರಿ ಯೋಜನೆಯ ನಿವ್ವಳ ಲಾಭವು ಯೋಜನೆಯ ವೆಚ್ಚದ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ನಾವು ಖರ್ಚು ಮಾಡಿದ ಒಟ್ಟು ವೆಚ್ಚ ಮತ್ತು ಯೋಜನೆಯ ಜೀವಿತಾವಧಿಯಲ್ಲಿ ಪಡೆದ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಇದನ್ನು ವಿವರಿಸಲು ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ನಾವು ಹಣದ ಹರಿವುಗಳನ್ನು ವರ್ಷವಾರು ರೀತಿಯಲ್ಲಿ ನೀಡಲಾಗಿದೆ ಹಣದ ಹರಿವು ಏನೆಂದು ನಾವು ಈಗಾಗಲೇ ಕೊನೆಯ ತರಗತಿಯಲ್ಲಿ ನೋಡಿದ್ದೇವೆ ಆದ್ದರಿಂದ ಈ ಉದಾಹರಣೆಯಲ್ಲಿ ನೀವು ಸಿಸ್ಟಮ್ ಕಾರ್ಯಾಚರಣೆಯ ಮೊದಲು ವರ್ಷ ಸೊನ್ನೆ ವೆಚ್ಚವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಬಹುದು ಆದ್ದರಿಂದ ಸಿಸ್ಟಮ್ ಕಾರ್ಯರೂಪಕ್ಕೆ ಬರುವ ಮೊದಲು ನಾವು ಸೊನ್ನೆ ವರ್ಷ ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ಸಿಸ್ಟಮ್ ಕಾರ್ಯನಿರ್ವಹಿಸುವ ಮೊದಲು ಈ ಹಣದ ಹರಿವು ವೆಚ್ಚವನ್ನು ಪ್ರತಿನಿಧಿಸುತ್ತದೆ ನಗದು ಹರಿವು ಈಗಾಗಲೇ ನಾವು ನಿನ್ನೆ ಹೌದು ಎಂದು ಚರ್ಚಿಸಿದ್ದೇವೆ ಅದು ಕಡಿಮೆ ಹೊರಹೋಗುವ ಆದಾಯದ ಮೌಲ್ಯವಾಗಿದೆ ಅಂದರೆ ಆದಾಯ ಮತ್ತು ಖರ್ಚಿನ ನಡುವಿನ ವ್ಯತ್ಯಾಸದ ಮೌಲ್ಯ ಆದ್ದರಿಂದ ಆದಾಯದ ಮೈನಸ್ ಹೊರಹೋಗುವಿಕೆಯು ಹಣದ ಹರಿವನ್ನು ಪ್ರತಿನಿಧಿಸುತ್ತದೆ ನಿವ್ವಳ ಲಾಭವನ್ನು ಅಪ್ಲಿಕೇಶನ್ನ ಜೀವಿತಾವಧಿಯಲ್ಲಿನ ಎಲ್ಲಾ ಕಾರಣಗಳ ಹಣದ ಹರಿವಿನ ಮೌಲ್ಯ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇಡೀ ಜೀವನಕ್ಕಾಗಿ ಒಂದು ಅಪ್ಲಿಕೇಶನ್ನ ಲ್ಲಿ ಯಾವ ಹಣದ ಹರಿವು ಸಂಭವಿಸುತ್ತದೆ ಆದ್ದರಿಂದ ಅಪ್ಲಿಕೇಶನ್ನ ಸಂಪೂರ್ಣ ಜೀವಿತಾವಧಿಯಲ್ಲಿನ ಹಣದ ಹರಿವಿನ ಒಟ್ಟು ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಈ ಉದಾಹರಣೆಯಲ್ಲಿ ನೀವು ಅಪ್ಲಿಕೇಶನ್ ಅನ್ನು ನೋಡುತ್ತೀರಿ ಅಥವಾ ಯೋಜನೆಯು 5 ವರ್ಷಗಳವರೆಗೆ ಮುಂದುವರಿಯುವ ನಿರೀಕ್ಷೆಯಿದೆ ಮತ್ತು 0 ವರ್ಷಗಳಲ್ಲಿ ನಾವು ಎಷ್ಟು ಅಂದರೆ 100000 ಖರ್ಚು ಮಾಡಿದ್ದೇವೆ ಆದ್ದರಿಂದ ಯೋಜನೆಯನ್ನು ಸ್ಥಾಪಿಸಲು ಇದನ್ನು ಖರ್ಚು ಮಾಡಲಾಗಿದೆ ಆದ್ದರಿಂದ ಇಲ್ಲಿ ನಮಗೆ ಯಾವುದೇ ಆದಾಯ ಸಿಕ್ಕಿಲ್ಲ ನಂತರ ವರ್ಷ 1 ರಿಂದ ಅದು ಆದಾಯವನ್ನು ನೀಡುತ್ತದೆ ಮತ್ತು ನೀವು ನೋಡಬಹುದು ಅಥವಾ ಮೊದಲ ವರ್ಷ ಅದು 10000 ಮೊತ್ತವನ್ನು ನೀಡುತ್ತದೆ ಅಥವಾ 5 ನೇ ವರ್ಷದ ಅಂತ್ಯದ ವೇಳೆಗೆ ಅದು 100000 ರಿಟರ್ನ್ ಅಂದರೆ 100000 ಲಾಭ ನೀಡುತ್ತದೆ ಆದ್ದರಿಂದ ಅಥವಾ ಇದು 5 ನೇ ವರ್ಷದಲ್ಲಿ 100000 ಆದಾಯವನ್ನು ನೀಡಿದೆ ಎಂದು ಹೇಳಬಹುದು ಆದ್ದರಿಂದ ನಿವ್ವಳ ಲಾಭವು 0 ರಿಂದ 5 ವರ್ಷಗಳವರೆಗೆ ಈ ಎಲ್ಲ ಹಣದ ಹರಿವುಗಳಾಗಿರಬೇಕು ಮತ್ತು ಅವುಗಳನ್ನು ಸೇರಿಸಬೇಕಾಗಿದೆ ಮತ್ತು ನೀವು ಅದನ್ನು ಪಡೆಯುತ್ತೀರಿ ಆದ್ದರಿಂದ 5 ವರ್ಷಗಳ ಯೋಜನೆಯ ಈ ಉದಾಹರಣೆಯ ನಿವ್ವಳ ಲಾಭ 50000 ಡಾಲರ್ ಆಗುತ್ತಿದೆ ಎಂದು ಇಲ್ಲಿ ನೀವು ಸುಲಭವಾಗಿ ಹೇಳಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ಲಾಭವು 50000 ಆಗಿದೆ ಈಗ ಈ ತಂತ್ರದ ನ್ಯೂನತೆ ಏನು ಎಂದು ನೋಡೋಣ ಈ ನ್ಯೂನತೆಯಲ್ಲಿ ಹಣದ ಹರಿವಿನ ಸಮಯವನ್ನು ಎಣಿಸುವುದಿಲ್ಲ ಹಾಗಾದರೆ ಹಣದ ಸಮಯದ ಮೌಲ್ಯ ಎಷ್ಟು ಇದು ಒಂದು ನ್ಯೂನತೆಯಾಗಿರುವ ಕಾರಣ ಹಣದ ಹರಿವಿನ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಕೆಲವು ತರಗತಿಗಳಲ್ಲಿ ಈ ಡ್ರಾ ಬ್ಯಾಕ್ ಅನ್ನು ಯಾವ ತಂತ್ರದಿಂದ ನಿವಾರಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ತ್ವರಿತವಾಗಿ ತೆಗೆದುಕೊಳ್ಳುತ್ತೇವೆ ಇದರಲ್ಲಿ ನಾಲ್ಕು ಯೋಜನೆಗಳನ್ನು ತೋರಿಸಲಾಗಿದೆ ಎಂದು ನೀವು ನೋಡಬಹುದು ಪ್ರತಿಯೊಂದು ಯೋಜನೆಗಳಿಗೆ ಹಣದ ಹರಿವನ್ನು ತೋರಿಸಲಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ ಪ್ರತಿ ಯೋಜನೆಗೆ ಹಣದ ಹರಿವನ್ನು ತೋರಿಸಲಾಗಿದೆ ಮತ್ತು ಅಂತಿಮವಾಗಿ ಕೊನೆಯ ಸಾಲಿನಲ್ಲಿ ನಾವು ಈ ಬಗ್ಗೆ ಚರ್ಚಿಸಿದ್ದೇವೆ ನಾವು ವಿವಿಧ ಯೋಜನೆಗಳನ್ನು ಚರ್ಚಿಸಿದ್ದೇವೆ ಪ್ರತಿಯೊಂದು ಯೋಜನೆಗಳಿಗೆ ನಿವ್ವಳ ಲಾಭಗಳು ಮತ್ತು ಪ್ರಾಜೆಕ್ಟ್ 1 ಗಾಗಿ ನಾನು ಹಿಂದಿನ ಸ್ಲೈಡ್ನಲ್ಲಿ ತೋರಿಸಿದ್ದೇನೆ ಎಂದು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಪ್ರಾಜೆಕ್ಟ್ 2 ಗಾಗಿ ನಿವ್ವಳ ಲಾಭವು 50000 ಆಗುತ್ತಿದೆ ಮತ್ತೆ ಎಲ್ಲಾ ಹಣದ ಹರಿವುಗಳನ್ನು ನೀವು ಪಡೆಯುತ್ತೀರಿ ಒಟ್ಟು 100000ದಷ್ಟು ಮೊತ್ತವನ್ನು ನೀವು ಪಡೆಯುತ್ತೀರಿ ಎಂದು ಹೇಳಬಹುದು ಅದೇ ರೀತಿ ಪ್ರಾಜೆಕ್ಟ್ 3ಗೆ ನಗದು ನಿವ್ವಳ ಲಾಭ 50000 ಮತ್ತು ಪ್ರಾಜೆಕ್ಟ್ 4 ರ ನಿವ್ವಳ ಲಾಭ 75000 ಆಗಿರುತ್ತದೆ ಇಲ್ಲಿ ಪ್ರಾಜೆಕ್ಟ್ 2 ಗರಿಷ್ಠ ನಿವ್ವಳ ಲಾಭವನ್ನು ನೀಡುತ್ತದೆ ಎಂದು ನೀವು ಸುಲಭವಾಗಿ ಹೇಳಬಹುದು ಆದ್ದರಿಂದ ಅದಕ್ಕಾಗಿಯೇ ಇದು ಇಲ್ಲಿ ಪ್ರಯೋಜನಕಾರಿಯಾಗಿದೆ ಆದರೆ ಇದು ಗರಿಷ್ಠ ನಿವ್ವಳ ಲಾಭವನ್ನು ನೀಡಿದ್ದರೂ ಸಹ ನೀವು ನೋಡುತ್ತೀರಿ ಆದರೆ ಬೃಹತ್ ಹೂಡಿಕೆಯ ವೆಚ್ಚದಲ್ಲಿ ಆರಂಭದಲ್ಲಿ ನೀವು ಪ್ರತಿ ವರ್ಷ ಇಲ್ಲಿ ಪ್ರಾಜೆಕ್ಟ್ 1 ಮತ್ತು ಪ್ರಾಜೆಕ್ಟ್ 2 ಅನ್ನು ಎಷ್ಟು ಖರ್ಚು ಮಾಡುತ್ತಿದ್ದೀರಿ ಎಂದು ನೋಡಿದರೆ ಅದು 100000 ಪ್ರಾಜೆಕ್ಟ್ 4 ಇದು 120000 ಆಗಿದೆ ಇಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಅಂದರೆ ಅದು 100000 ಆದ್ದರಿಂದ ಆರಂಭಿಕ ಹೂಡಿಕೆ 1000000 ಆಗಿದೆ ಆದ್ದರಿಂದ ಅದಕ್ಕಾಗಿಯೇ ಅದು ಗರಿಷ್ಠ ನಿವ್ವಳ ಲಾಭವನ್ನು ನೀಡಿದ್ದರೂ ಸಹ ಬೃಹತ್ ಹೂಡಿಕೆಗಳ ವೆಚ್ಚದಲ್ಲಿ ಅದನ್ನು ಪರಿಗಣಿಸಬೇಕಾಗಿದೆ ಮುಂದಿನದು ಮರುಪಾವತಿ ಅವಧಿ ಆದ್ದರಿಂದ ಮರುಪಾವತಿ ಮರುಪಾವತಿ ಅವಧಿಯು ಅದು ಮುರಿಯಲು ಅಥವಾ ಆರಂಭಿಕ ಹೂಡಿಕೆಯನ್ನು ನೀವು ಆರಂಭದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಪ್ರಾರಂಭಿಸುವಾಗ ನೀವು ಯಾವ ವರ್ಷದಲ್ಲಿ ಆ ಮೊತ್ತವನ್ನು ಹಿಂತಿರುಗಿಸುತ್ತೀರಿ ಆದ್ದರಿಂದ ಅದು ಮರುಪಾವತಿಯ ಅವಧಿಯಾಗಿರುತ್ತದೆ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಎಂಬುದರ ಮೇಲೆ ಆದಾಯದ ಹೆಚ್ಚುವರಿ ಆದಾಯವನ್ನು ಪ್ರಾರಂಭಿಸಲು ಇದು ತೆಗೆದುಕೊಳ್ಳುವ ಸಮಯ ಯಾವ ವರ್ಷದಲ್ಲಿ ನೀವು ಮರಳಿಪಡೆದುಕೊಳ್ಳುತ್ತಿರುವಿರಿ ನೀವು ಆ ಮೊತ್ತವನ್ನು ಹಿಂತಿರುಗಿಸುತ್ತಿದ್ದೀರಿ ಮತ್ತು ನೀವು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತೀರಿ ಆದ್ದರಿಂದ ಆ ವರ್ಷವನ್ನು ಯಾವ ಮರುಪಾವತಿ ಅವಧಿ ಎಂದು ಕರೆಯಲಾಗುತ್ತದೆ ಯೋಜನೆ ಅಪೇಕ್ಷಣೀಯ ಯಾವುದು ಕಡಿಮೆ ಮರುಪಾವತಿ ಅವಧಿಯನ್ನು ಹೊಂದಿರುವ ಯೋಜನೆಯು ಅಪೇಕ್ಷಣೀಯವಾಗಿದೆ ಏಕೆಂದರೆ ಯೋಜನೆಯು ಸಾಲದಲ್ಲಿರುವ ಸಮಯವನ್ನು ಕಡಿಮೆ ಮಾಡಲು ಮಾಲೀಕರು ಬಯಸುತ್ತಾರೆ ಆದ್ದರಿಂದ ನೀವು ಆ ಅವಧಿಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ಏಕೆಂದರೆ ಅವರು ಈ ಆರಂಭಿಕ ಹಣವನ್ನು ಕೆಲವು ಸಾಲದಿಂದ ಅಥವಾ ಕೆಲವು ಬ್ಯಾಂಕಿನಿಂದ ತಂದಿರಬಹುದು ಆದ್ದರಿಂದ ಈ ಉದಾಹರಣೆಯಲ್ಲಿ ನೀವು ಮೊದಲು ಇಲ್ಲಿ ಎಂದು ಎಷ್ಟು ಹೂಡಿಕೆ ಮಾಡಿದ್ದೀರಿ ಎಂದು ನೋಡಿದರೆ ಅದು100000 ಮತ್ತು 1 ನೇ ವರ್ಷ ಅವರು 100000 ನಂತರ 2 ನೇ ವರ್ಷ 100000 3 ನೇ ವರ್ಷ 100000 4 ನೇ ವರ್ಷ 20000 ಪಡೆಯುತ್ತಿದ್ದಾರೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ಎಷ್ಟು ಅಂದರೆ 4 ನೇ ವರ್ಷದವರೆಗೆ ಅವನು 50000 ಪಡೆಯುತ್ತಿದ್ದಾನೆ ಆದ್ದರಿಂದ ಮುಂದಿನ 5 ನೇ ವರ್ಷದಲ್ಲಿ ಅವರು 100000 ಪಡೆಯುತ್ತಿದ್ದಾರೆ ಆದ್ದರಿಂದ ಅಂದರೆ ಇಲ್ಲಿ ಹೂಡಿಕೆ ಮಾಡಿದ ಆರಂಭಿಕ 100000 ಅವರು 5 ನೇ ವರ್ಷದಲ್ಲಿ ಮಾತ್ರ ಪಡೆಯುತ್ತಿದ್ದಾರೆ ಆದ್ದರಿಂದ ಈ ಉದಾಹರಣೆಗಾಗಿ ಮರುಪಾವತಿ ಅವಧಿ 5 ವರ್ಷ ಆಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ಇದೇ ನಮ್ಮ ಹಿಂದಿನ ನಾಲ್ಕು ಯೋಜನೆಗಳಿಗೆ ನೀವು ಮರುಪಾವತಿಯ ಅವಧಿಯನ್ನು ಲೆಕ್ಕಾಚಾರ ಮಾಡಬಹುದು ಯೋಜನೆಯ 1 ಗಾಗಿ ನೀವು ಇದನ್ನು ಹೇಳಬಹುದು ಮರುಪಾವತಿ ಅವಧಿ 5 ಎಂದು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ ಮತ್ತು ಪ್ರಾಜೆಕ್ಟ್ 2 ರ ಸಾಮ್ಯತೆ 1000000 ಕಳುಹಿಸಿದಂತೆ ನೀವು ಆರಂಭದಲ್ಲಿ ನೋಡಬಹುದು ಇದು ಸಹ ನೀವು ಚೇತರಿಸಿಕೊಳ್ಳುತ್ತಿರುವಿರಿ ಮತ್ತು ಯಾವ ವರ್ಷ 5 ಮತ್ತು ಯೋಜನೆ 3 ಗಾಗಿ ನೀವು ಪಡೆಯುತ್ತಿದ್ದೀರಿ ಆರಂಭದಲ್ಲಿ ಅವರು 100000 ಖರ್ಚು ಮಾಡಿದ್ದಾರೆ ಆದ್ದರಿಂದ ಇದು 30 ಪ್ಲಸ್ 30 60 30 90 ಅನ್ನು ಪಡೆಯುತ್ತಿದೆ ಮತ್ತು 4 ನೇ ವರ್ಷ ಅವರು ಈ ಆರಂಭಿಕ ಮೊತ್ತವನ್ನು ಪಡೆಯುತ್ತಿದ್ದಾರೆ ಅದು ಅವರು ಖರ್ಚು ಮಾಡಿದ 100000 ಆದ್ದರಿಂದ ಪ್ರಾಜೆಕ್ಟ್ 3 ವರ್ಷ 4 ಮರುಪಾವತಿಯ ಅವಧಿ ಮತ್ತು ಪ್ರಾಜೆಕ್ಟ್ 4 ರ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಖರ್ಚು ಮಾಡಿದ್ದೀರಿ ಅಥವಾ ಸಂಸ್ಥೆಯು 120000 ಖರ್ಚು ಮಾಡಿದೆ ಎಂದು ನೀವು ನೋಡಬಹುದು 1 ನೇ ವರ್ಷದಲ್ಲಿದ್ದಾಗ ಅವರು ಆ ಮೌಲ್ಯವನ್ನು ಪಡೆಯುತ್ತಿದ್ದಾರೆ ಅದು 30 ರಲ್ಲಿರುತ್ತದೆ ಮತ್ತೊಂದು 30000 ಮತ್ತು ನಂತರ 30000 ಆದ್ದರಿಂದ 4 ನೇ ವರ್ಷ ಪೂರ್ಣಗೊಂಡಾಗ ಅವನು ಹಿಂತಿರುಗಿಸುತ್ತಾನೆ ಅಥವಾ ಸಂಸ್ಥೆಯು ಆರಂಭಿಕ ಮೊತ್ತ 120000ವನ್ನು ಹಿಂದಿರುಗಿಸುತ್ತದೆ ಆದ್ದರಿಂದ 4 ನೇ ವರ್ಷದ ಕೊನೆಯಲ್ಲಿ ಯೋಜನೆಯು ಆರಂಭಿಕ ಖರ್ಚು ಮತ್ತು ಆರಂಭಿಕ ವೆಚ್ಚಗಳನ್ನು ಮರಳಿ ಪಡೆಯುತ್ತದೆ ಆದ್ದರಿಂದ ಇಲ್ಲಿ ನೀವು ಪ್ರಾಜೆಕ್ಟ್ 3 ಅನ್ನು ನೋಡಬಹುದು ಅಲ್ಲಿ ಸಂಸ್ಥೆಯು ಮೂಲ ಅಥವಾ ಆರಂಭಿಕ ಹಣವನ್ನು 4 ನೇ ವರ್ಷದಲ್ಲಿ ಪಡೆಯುತ್ತದೆ ಆದ್ದರಿಂದ ನೀವು ಮರುಪಾವತಿ ಅವಧಿಯನ್ನು ಪರಿಗಣಿಸಿದರೆ ನಿಮ್ಮ ಪ್ರಾಜೆಕ್ಟ್ 3 ಅನ್ನು ಹೆಚ್ಚು ಪ್ರಯೋಜನಕಾರಿ ಯೋಜನೆಯೆಂದು ಪರಿಗಣಿಸಬಹುದು ಆದ್ದರಿಂದ ಈ ತಂತ್ರದ ಮರುಪಾವತಿ ಮರುಪಾವತಿಯ ಅವಧಿಯ ಅನುಕೂಲಗಳು ಸಣ್ಣ ಮುನ್ಸೂಚನೆ ದೋಷಗಳಿಗೆ ನಿರ್ದಿಷ್ಟವಾಗಿ ಸೂಕ್ಷ್ಮವಾಗಿಲ್ಲ ಎಂದು ಲೆಕ್ಕಾಚಾರ ಮಾಡುವುದು ಸರಳವಾಗಿದೆ ಎಂದು ನೀವು ನೋಡಬಹುದು ಆದರೆ ಇದು ಯೋಜನೆಯ ಒಟ್ಟಾರೆ ಲಾಭದಾಯಕತೆಯನ್ನು ನಿರ್ಲಕ್ಷಿಸುವಂತಹ ಕೆಲವು ಡ್ರಾ ಬ್ಯಾಕ್ಗಳನ್ನು ಹೊಂದಿದೆ ನಾವು ಮಾಡುವ ಲಾಭದಾಯಕ ಯೋಜನೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಯೋಜನೆಯು ಮುರಿದುಹೋದ ನಂತರ ಅದು ಯಾವುದೇ ಆದಾಯ ಅಥವಾ ಯಾವುದೇ ವೆಚ್ಚವನ್ನು ನಿರ್ಲಕ್ಷಿಸುತ್ತದೆ ಯೋಜನೆಯು ಸಂಗ್ರಹಣಾ ಹಂತವಾಗಿ ತಲುಪಿದ ನಂತರ ಅದರ ಆದಾಯ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆ ಪ್ರಾಜೆಕ್ಟ್ 2 ಮತ್ತು 4 ಒಟ್ಟಾರೆಯಾಗಿ ಪ್ರಾಜೆಕ್ಟ್ 3 ಗಿಂತ ಹೆಚ್ಚು ಲಾಭದಾಯಕವಾಗಿದೆ ಎಂದು ನೀವು ನೋಡಬಹುದು ಆದರೆ ಇದು ನಿಮ್ಮನ್ನು ನಿರ್ಲಕ್ಷಿಸುತ್ತದೆ ದಯವಿಟ್ಟು ಇಲ್ಲಿ ಪ್ರಾಜೆಕ್ಟ್ 2 ಮತ್ತು 4 ನೋಡಿ ಆದ್ದರಿಂದ ಮರುಪಾವತಿ ಅವಧಿಯ ಪ್ರಕಾರ ಪ್ರಾಜೆಕ್ಟ್ 3 ಪ್ರಯೋಜನಕಾರಿಯಾಗಿದೆ ಎಂದು ನಾವು ನೋಡಿದ್ದೇವೆ ಏಕೆಂದರೆ 4 ನೇ ವರ್ಷದಲ್ಲಿ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಅವರು ತಮ್ಮ ಆರಂಭಿಕ ಮೊತ್ತವನ್ನು ಪಡೆಯುತ್ತಿದ್ದಾರೆ ಆದರೆ ಲಾಭವು ಎಲ್ಲಿ ಹೆಚ್ಚು ಎಂದು ನೀವು ನೋಡುತ್ತೀರಿ ನಿವ್ವಳ ಲಾಭವು ಪ್ರಾಜೆಕ್ಟ್ 2 ರ ಸಂದರ್ಭದಲ್ಲಿ ಹೆಚ್ಚು ಮತ್ತು ಅದು 75 ಆಗಿದೆ ಆದ್ದರಿಂದ ನೀವು ನಿವ್ವಳ ಲಾಭವನ್ನು ಗಣನೆಗೆ ತೆಗೆದುಕೊಂಡರೆ ವಾಸ್ತವವಾಗಿ ಪ್ರಾಜೆಕ್ಟ್ 2 ಅತ್ಯುತ್ತಮವಾದದ್ದಾಗಿರಬೇಕು ಆದರೆ ಅದನ್ನು ಪರಿಗಣಿಸದ ಕಾರಣ ಇದು ಯೋಜನೆಯ ಒಟ್ಟಾರೆ ಲಾಭದಾಯಕತೆಯನ್ನು ಪರಿಗಣಿಸುತ್ತಿಲ್ಲವಾದ್ದರಿಂದ ಅದಕ್ಕಾಗಿಯೇ ಪ್ರಾಜೆಕ್ಟ್ 2 ಅಥವಾ ಪ್ರಾಜೆಕ್ಟ್ 4 ಒಟ್ಟಾರೆಯಾಗಿ ಹೆಚ್ಚು ಲಾಭದಾಯಕವಾಗಿದ್ದರೂ ಸಹ ಅವುಗಳನ್ನು ಮರುಪಾವತಿ ಅವಧಿಯನ್ನು ಬಳಸಿಕೊಂಡು ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಇದು ಮರುಪಾವತಿಯ ಅವಧಿಯ ನ್ಯೂನತೆಯಾಗಿದೆ ಆದ್ದರಿಂದ ಈಗ ಮುಂದಿನ ಮೆಟ್ರಿಕ್ ಅನ್ನು ಮುಂದಿನ ಅಳತೆ ಅಥವಾ ಹೂಡಿಕೆಯ ಮೇಲಿನ ಆದಾಯವನ್ನು ಸೂಚಿಸುವ ROI ಯ ಮುಂದಿನ ತಂತ್ರವನ್ನು ನೋಡೋಣ ಈ ಅಳತೆಯು ನಿವ್ವಳ ಲಾಭವನ್ನು ಹೂಡಿಕೆಯ ಅವಧಿಗೆ ಹೋಲಿಸುವ ಮಾರ್ಗವನ್ನು ಒದಗಿಸುತ್ತದೆ ಇದು ನಿವ್ವಳ ಲಾಭವನ್ನು ಸಂಸ್ಥೆಯ ಹೂಡಿಕೆಯ ಅವಧಿಗೆ ಹೋಲಿಸುತ್ತದೆ ಇದು ಈಗ ಬಂಡವಾಳದ ಮೇಲಿನ ಆದಾಯದ ಅಳತೆಯನ್ನು ಲೆಕ್ಕಾಚಾರ ಮಾಡಲು ಸರಳ ಮತ್ತು ಸುಲಭವಾಗಿದೆ ಆದ್ದರಿಂದ ಖರ್ಚು ಮಾಡಿದ ಬಂಡವಾಳದ ಮೊತ್ತದ ಲಾಭದ ಅಳತೆಯನ್ನು ಲೆಕ್ಕಾಚಾರ ಮಾಡಲು ಈ ತಂತ್ರವು ತುಂಬಾ ಸರಳ ಮತ್ತು ಸುಲಭವಾಗಿದೆ ಗಣಿತದ ಪ್ರಕಾರ ನಾವು ಆರ್ಒಐ ಅನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಆದ್ದರಿಂದ ಈಗ ಆರ್ಒಐ ಅನ್ನು ಶೇಕಡಾವಾರು ದೃಷ್ಟಿಯಿಂದ ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ನೀವು ನಮ್ಮ ಹಿಂದಿನ ಪ್ರಾಜೆಕ್ಟ್ 1 ಅನ್ನು ತೆಗೆದುಕೊಂಡರೆ ಇಲ್ಲಿ ನಿವ್ವಳ ಲಾಭವು ಎಷ್ಟು ವರ್ಷಗಳಲ್ಲಿ ಅಂದರೆ 5 ವರ್ಷಗಳಲ್ಲಿ 50000 ಆಗುತ್ತಿದೆ ಎಂಬುದನ್ನು ನೀವು ನೋಡಬಹುದು ಹಾಗಾದರೆ ಸರಾಸರಿ ಲಾಭ ಎಷ್ಟು ಬರುತ್ತದೆ ಸರಾಸರಿ 50000 ಲಾಭವನ್ನು 5 ರಿಂದ ಭಾಗಿಸಲಾಗುವುದು ಏಕೆಂದರೆ ಇದು 5 ವರ್ಷಗಳಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ಸರಾಸರಿ ಲಾಭ 10000 ಬರುತ್ತಿದೆ ಆದ್ದರಿಂದ ಆರ್ಒಐ ಇದನ್ನು ಒಟ್ಟು ಹೂಡಿಕೆಯಿಂದ 10000 ಎಂದು ಲೆಕ್ಕಹಾಕಬಹುದು ಆರಂಭದಲ್ಲಿ ರೈತರು 100000 ಖರ್ಚು ಮಾಡಿದ್ದಾರೆ ಎಂದು ನೀವು ನೋಡಿದ್ದೀರಿ ಆದ್ದರಿಂದ 100000 ದಿಂದ 100000 ವನ್ನುಭಾಗಿಸಿ ಅದನ್ನು100ರಿಂದ ಗುಣಿಸಿದಾಗ 10 ಪರ್ಸೆಂಟ್ ಬರುತ್ತದೆ ಆದ್ದರಿಂದ ಪ್ರಾಜೆಕ್ಟ್ 1 ಬರುವ ಆರ್ಒಐಗೆ ಶೇಕಡಾ 10 ರಷ್ಟಿದೆ ಆದ್ದರಿಂದ ಅದೇ ರೀತಿ ನೀವು ಇತರ ಯೋಜನೆಗಳಿಗೆ ಆರ್ಒಐ ಅನ್ನು ಲೆಕ್ಕಾಚಾರ ಮಾಡಬಹುದು ಅಲ್ಲಿ ಪ್ರಾಜೆಕ್ಟ್ 2 ಕ್ಕೆ ಶೇಕಡಾ 2 ರಷ್ಟು ಬರುತ್ತದೆ ಪ್ರಾಜೆಕ್ಟ್ 3 ಗೆ ಇದು 10 ಪ್ರತಿಶತ ಮತ್ತು ಪ್ರಾಜೆಕ್ಟ್ 4ಕ್ಕೆ ಇದು ಶೇಕಡಾ 12 5 ಮತ್ತು ಹೆಚ್ಚಿನ ಆರ್ಒಐ ಹೊಂದಿರುವ ಯೋಜನೆಗೆ ಆದ್ಯತೆ ನೀಡುವುದು ಇದರ ಉದ್ದೇಶವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಾಜೆಕ್ಟ್ 4 ಅತ್ಯಧಿಕ ಆರ್ಒಐ ಹೊಂದಿದೆ ಆದ್ದರಿಂದ ಪ್ರಾಜೆಕ್ಟ್ 4 ಈ ಉದಾಹರಣೆಯಲ್ಲಿ ಹೆಚ್ಚು ಪ್ರಯೋಜನಕಾರಿ ಯೋಜನೆಯಾಗಿದೆ ಮುಂದೆ ನೋಡಿ ಲಾಭದಾಯಕ ನಿವ್ವಳ ಲಾಭದಾಯಕತೆಯಂತಹ ಈ ಆರ್ಒಐನ ನ್ಯೂನತೆಗಳು ಯಾವುವು ಎಂದು ನೋಡೋಣ ಇದು ಹಣದ ಹರಿವಿನ ಸಮಯವನ್ನು ಸಹ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನಿವ್ವಳ ಲಾಭದಾಯಕ ವಿಧಾನ ಅಥವಾ ನಿವ್ವಳ ಲಾಭದ ವಿಧಾನವನ್ನು ನಾವು ಈಗಾಗಲೇ ನೋಡಿದ್ದೇವೆ ಅದು ಹಣದ ಹರಿವಿನ ಸಮಯದ ಮೌಲ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಅಂತೆಯೇ ನಗದು ಹರಿಯುವ ಸಮಯದ ಮೌಲ್ಯವನ್ನು ಆರ್ಒಐ ಸಹ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ಬ್ಯಾಂಕ್ ವಿಧಿಸುವ ಬಡ್ಡಿದರಗಳಿಗೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ ಆದ್ದರಿಂದ ವಿಭಿನ್ನ ಬ್ಯಾಂಕುಗಳು ವಿಭಿನ್ನ ಬಡ್ಡಿದರಗಳನ್ನು ವಿಧಿಸಬಹುದು ಆದ್ದರಿಂದ ಬ್ಯಾಂಕುಗಳು ವಿಧಿಸುವ ಬಡ್ಡಿದರಗಳಿಗೆ ಇದು ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ ಏಕೆಂದರೆ ಇದು ಹಣದ ಹರಿವಿನ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಈ ವಿಧಾನವು ಸಂಭಾವ್ಯವಾಗಿರಬಹುದು ಅಥವಾ ಬಹಳ ದಾರಿ ತಪ್ಪಿಸಬಹುದು ಈಗ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆ ಎಂದು ಕರೆಯಲ್ಪಡುವ ಒಂದು ಪ್ರಮುಖ ವಿಧಾನವನ್ನು ನಾವು ನೋಡುತ್ತೇವೆ ಆದ್ದರಿಂದ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆಯೆಂದರೆ ನೀವು ಏನು ಹೇಳುತ್ತೀರಿ ದೀರ್ಘಕಾಲೀನ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಇಂದಿನ ವೆಚ್ಚವನ್ನು ನಾಳಿನ ಪ್ರಯೋಜನಗಳ ಪೂರ್ಣ ಮೌಲ್ಯದೊಂದಿಗೆ ಹೋಲಿಸುವುದು ತುಂಬಾ ಕಷ್ಟವಾಗಿರುತ್ತದೆ ಇದರರ್ಥ ನಾವು ಇಂದು ಯಾವ ವೆಚ್ಚವನ್ನು ಹೂಡಿಕೆ ಮಾಡುತ್ತಿದ್ದೇವೆ ಮತ್ತು ನಾಳೆ ನಾವು ಯಾವ ಮೌಲ್ಯವನ್ನು ಲಾಭದಲ್ಲಿ ಪಡೆಯುತ್ತೇವೆ ಅದನ್ನು ಹೋಲಿಸುವುದು ತುಂಬಾ ಕಷ್ಟವಾಗಿರುತ್ತದೆ ಹಣದ ಸಮಯದ ಮೌಲ್ಯವು ಬಡ್ಡಿದರಗಳು ಹಣದುಬ್ಬರ ಮತ್ತು ಹೂಡಿಕೆಯ ಮೌಲ್ಯವನ್ನು ಬದಲಿಸುವ ಇತರ ಅಂಶಗಳನ್ನು ಅನುಮತಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಪ್ರಸ್ತುತ ಮೌಲ್ಯವನ್ನು ತಿಳಿದಿರಬೇಕು ಆದ್ದರಿಂದ ನಾವು ಯಾವ ಹೂಡಿಕೆ ಮಾಡುತ್ತಿದ್ದೇವೆ ಅಥವಾ ನಮಗೆ ದೊರೆಯುವ ಲಾಭಕ್ಕಾಗಿ ನಾವು ಪ್ರಸ್ತುತ ಮೌಲ್ಯ ವಿಶ್ಲೇಷಣೆಯನ್ನು ಕೈಗೊಳ್ಳಬೇಕು ಆದ್ದರಿಂದ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆ ಬಹಳ ಮುಖ್ಯ ಆದ್ದರಿಂದ ಈ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆ ಇದು ಮೇಲಿನ ಈ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ ಇದರರ್ಥ ಇಂದಿನ ವೆಚ್ಚವನ್ನು ನಾಳಿನ ಪ್ರಯೋಜನಗಳ ಪೂರ್ಣ ಮೌಲ್ಯದೊಂದಿಗೆ ಹೇಗೆ ಹೋಲಿಸುವುದು ಅಥವಾ ಹೇಗೆ ಪರಿಗಣಿಸುವುದು ಬಡ್ಡಿದರಗಳ ಹಣದುಬ್ಬರ ಮತ್ತು ಹೂಡಿಕೆಗಳ ಮೌಲ್ಯವನ್ನು ಬದಲಿಸುವ ಇತರ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದು ಹೇಗೆ ಆದ್ದರಿಂದ ಇದು ಪಿವಿ ವಿಶ್ಲೇಷಣೆಯನ್ನು ಪ್ರಸ್ತುತ ಮೌಲ್ಯ ವಿಶ್ಲೇಷಣೆಯನ್ನು ಮಾಡುತ್ತದೆ ಹೂಡಿಕೆಯ ಇಂದಿನ ಹಣದ ಮೌಲ್ಯದ ಪ್ರಕಾರ ಮತ್ತು ನಂತರ ವಿಭಿನ್ನ ಪರ್ಯಾಯಗಳನ್ನು ಹೋಲಿಸುವ ಮೂಲಕ ಇಂದಿನ ಮೌಲ್ಯಕ್ಕೆ ಅನುಗುಣವಾಗಿ ವ್ಯವಸ್ಥೆಯ ವೆಚ್ಚ ಮತ್ತು ಪ್ರಯೋಜನಗಳನ್ನು ಲೆಕ್ಕಹಾಕುವ ಮೂಲಕ ಮೇಲಿನ ಸಮಸ್ಯೆಗಳನ್ನು ಅದು ನಿಯಂತ್ರಿಸುತ್ತದೆ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವಲ್ಲಿ ಪರಿಗಣಿಸಬೇಕಾದ ಒಂದು ನಿರ್ಣಾಯಕ ಅಂಶವೆಂದರೆ ರಿಯಾಯಿತಿ ದರ ಆದ್ದರಿಂದ ನಾವು ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವಾಗ ನಾವು ತಿಳಿದುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅದನ್ನು ರಿಯಾಯಿತಿ ದರ ಮತ್ತು ಅದನ್ನು ರಿಯಾಯಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಸ್ತುತ ಮೌಲ್ಯಕ್ಕಾಗಿ ನಾವು ರಿಯಾಯಿತಿ ಅಂಶ ಎಂದು ಕರೆಯಲ್ಪಡುವ ಅಂಶವನ್ನು ಕಂಪ್ಯೂಟರ್ ಗೆ ಅಳವಡಿಸಬೇಕಾಗಿದೆ ಆದ್ದರಿಂದ ಈ ರಿಯಾಯಿತಿ ಅಂಶವು ರಿಯಾಯಿತಿ ದರವನ್ನು ಆಧರಿಸಿದೆ ಆದ್ದರಿಂದ ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡುವಾಗ ಪರಿಗಣಿಸಬೇಕಾದ ಒಂದು ನಿರ್ಣಾಯಕ ಅಂಶವೆಂದರೆ ರಿಯಾಯಿತಿ ದರವಾಗಿದ್ದು ಅದು ಬೇರೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಹಣವನ್ನು ಗಳಿಸಬಹುದಾದ ಕ್ಷಮಿಸಿದ ಮೊತ್ತಕ್ಕೆ ಸಮನಾಗಿರುತ್ತದೆ ಆ ಹಣವನ್ನು ಬೇರೆ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದ್ದರೆ ಕ್ಷಮಿಸಿದ ಮೊತ್ತ ಯಾವುದು ಆದ್ದರಿಂದ ರಿಯಾಯಿತಿ ದರವು ಆ ಕ್ಷಮಿಸಿದ ಮೊತ್ತಕ್ಕೆ ಸಮನಾಗಿರುತ್ತದೆ ಅದನ್ನು ಬೇರೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಹಣವನ್ನು ಗಳಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ರಿಯಾಯಿತಿ ದರವನ್ನು ವಾರ್ಷಿಕ ದರ ಎಂದು ವ್ಯಾಖ್ಯಾನಿಸಬಹುದು ಅದರ ಮೂಲಕ ನಾವು ಭವಿಷ್ಯದ ಗಳಿಕೆಯನ್ನು ರಿಯಾಯಿತಿ ಮಾಡುತ್ತೇವೆ ಗಣಿತದ ರಿಯಾಯಿತಿ ಅಂಶವನ್ನು ಈ ಕೆಳಗಿನಂತೆ ಲೆಕ್ಕಹಾಕಲಾಗುತ್ತದೆ ಡಿ ಎಫ್ ೧೧ಆರ್ ಪವರ್ ಆಫ್ ಟಿ DF 1rpower of t ಅಲ್ಲಿ ಆರ್ ರಿಯಾಯಿತಿ ದರಕ್ಕೆ ಸಮಾನವಾಗಿರುತ್ತದೆ ಮತ್ತು ಟಿ ಭವಿಷ್ಯದ ಹಣದ ಹರಿವು ಸಂಭವಿಸುವ ವರ್ಷಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಾವು ಈ ರಿಯಾಯಿತಿ ಅಂಶವನ್ನು ಬಳಸಬಹುದಾದ ಸರಳ ಸೂತ್ರವಾಗಿದೆ ಆದ್ದರಿಂದ ಈಗ ನಾವು ಕೆಲವು ಶೇಕಡಾವಾರು ರಿಯಾಯಿತಿ ದರಗಳಿಗೆ ಮತ್ತು ವಿಭಿನ್ನ ವರ್ಷಗಳವರೆಗೆ ರಿಯಾಯಿತಿ ಅಂಶವನ್ನು ಹೇಗೆ ಕಂಡುಕೊಳ್ಳುತ್ತೇವೆ ಎಂದು ನೋಡೋಣ ನಾವು ರಿಯಾಯಿತಿ ದರವನ್ನು 10 ರಿಂದ 10 ಪ್ರತಿಶತ ಅಥವಾ ಬಡ್ಡಿದರವನ್ನು 10 ಪ್ರತಿಶತ ಮತ್ತು 1 ವರ್ಷದ ಅವಧಿಗೆ 1 ವರ್ಷಕ್ಕೆ ತೆಗೆದುಕೊಂಡರೆ ನಂತರ ರಿಯಾಯಿತಿ ಅಂಶವು 1 ಬೈ 1 ಪ್ಲಸ್ 0 10 ಟು ದಿ ಪವರ್ 11 by 1 plus 0 10 to the power 1ಗೆ ಸಮನಾಗಿರುತ್ತದೆ ಆದ್ದರಿಂದ ಇದು 0 9091 ಆಗುತ್ತದೆ ಮತ್ತು ಅದೇ ರೀತಿ 10 ಪ್ರತಿಶತದಷ್ಟು ರಿಟರ್ನ್ 2 ವರ್ಷಗಳ ರಿಯಾಯಿತಿ ಅಂಶವು 1 ಬೈ 1 10 ಆಗುತ್ತದೆ ಮತ್ತು ಈ ಸೂತ್ರದಲ್ಲಿ 1 ಪ್ಲಸ್ ಆರ್ ಟು ದಿ ಪವರ್ ಟಿ ಗೆ ಸಣ್ಣ ತಪ್ಪು ಇದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇಲ್ಲಿ ಇದು 1 ಬೈ 1 ಪ್ಲಸ್ 0 10 ಟು ದಿ ಪವರ್2 1 by 1 plus 0 10 to the power 2 ಆಗಿರಬೇಕು ಆದ್ದರಿಂದ ಇಲ್ಲಿ ಸ್ವಲ್ಪ ತಪ್ಪು ಇದೆ ಅದು 1 ಬೈ 1 ಪ್ಲಸ್ 0 10 ಟು ದಿ ಪವರ್2 1 by 1 plus 0 10 to the power 2 ಆಗಿರಬೇಕು ಆದ್ದರಿಂದ ಇದು 0 8294 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಯಾವುದೇ ವರ್ಷ ಮತ್ತು ರಿಯಾಯಿತಿ ದರಕ್ಕೆ ಇದೇ ರೀತಿ ರಿಯಾಯಿತಿ ಅಂಶವನ್ನು ಲೆಕ್ಕಹಾಕಬಹುದು ಆದ್ದರಿಂದ ಪ್ರಸ್ತುತ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲು ನಿಮಗೆ ಸಹಾಯ ಮಾಡುವ ಟೇಬಲ್ ಅನ್ನು ನಾವು ನಿಮಗೆ ನೀಡಿದ್ದೇವೆ ಆದ್ದರಿಂದ ಹೌದು ನಾವು ನೀಡಿದ ರಿಯಾಯಿತಿ ಮೌಲ್ಯಗಳು ಮತ್ತು ಟೇಬಲ್ ಇಲ್ಲಿದೆ ಆದ್ದರಿಂದ ವಿಭಿನ್ನ ವರ್ಷಗಳಲ್ಲಿ ರಿಯಾಯಿತಿ ಮೌಲ್ಯಗಳು ಅಥವಾ ರಿಯಾಯಿತಿ ಅಂಶಗಳು ಮತ್ತು 5 ಪ್ರತಿಶತ 6 ಪ್ರತಿಶತ 8 ಪ್ರತಿಶತ 10 ಪ್ರತಿಶತ 12 ಪ್ರತಿಶತ 15 ಪ್ರತಿಶತದಂತಹ ವಿಭಿನ್ನ ರಿಯಾಯಿತಿ ದರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ನೋಡಬಹುದು ಮತ್ತು 1 10 ರವರೆಗೆ 15 20 25 ರಂತಹ ವಿಭಿನ್ನ ವರ್ಷಗಳು ವಿಭಿನ್ನ ರಿಯಾಯಿತಿ ದರಗಳು ಮತ್ತು ಅದನ್ನು ತೋರಿಸಿದ ವರ್ಷಗಳ ಸಂಖ್ಯೆಯೊಂದಿಗೆ ರಿಯಾಯಿತಿ ಅಂಶವಾಗಿರಬಹುದು ಇದು ನಿಮಗೆ ಪರಿಹರಿಸಲು ಅಥವಾ ನಿವ್ವಳ ಪ್ರಸ್ತುತ ಮೌಲ್ಯಗಳಲ್ಲಿ ಪ್ರಸ್ತುತ ಮೌಲ್ಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಶೀಘ್ರವಾಗಿ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಡಾಲರ್ 3000 ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕಾಗಿದೆ ಮತ್ತು ಯೋಜನೆಯ ನಾಲ್ಕು ವರ್ಷಗಳ ಜೀವಿತಾವಧಿಯಲ್ಲಿ ಸರಾಸರಿ ವಾರ್ಷಿಕ ಲಾಭ 1500 ಡಾಲರ್ ಎಂದು ನಿರೀಕ್ಷಿಸಲಾಗಿದೆ ಇಂದು ಹೂಡಿಕೆ ಮಾಡಬೇಕಾಗಿದೆ ದಯವಿಟ್ಟು ಹೂಡಿಕೆ ಇಂದು ಮಾಡಲಿದೆ ನೋಡಿ ಅಲ್ಲಿ ಭವಿಷ್ಯದಲ್ಲಿ ಲಾಭಗಳು ಬರುವ ನಿರೀಕ್ಷೆಯಿದೆ ಆದ್ದರಿಂದ ನಾವು ಇಂದು ಎಷ್ಟು ಖರ್ಚು ಮಾಡಿದ್ದೇವೆ ಮತ್ತು ಭವಿಷ್ಯದಲ್ಲಿ ನಾವು ಎಷ್ಟು ನಿರೀಕ್ಷಿಸುತ್ತಿದ್ದೇವೆ ಎಂದು ಪ್ರಸ್ತುತ ಮೌಲ್ಯಗಳನ್ನು ಭವಿಷ್ಯದ ಮೌಲ್ಯಗಳೊಂದಿಗೆ ಹೋಲಿಸುತ್ತೇವೆ ನಾವು ಹೂಡಿಕೆ ಮಾಡಿದ ಹಣದ ಸಮಯದ ಮೌಲ್ಯವನ್ನು ಪರಿಗಣಿಸಿ ಪ್ರಸ್ತುತ ಮೌಲ್ಯಗಳನ್ನು ಭವಿಷ್ಯದ ಮೌಲ್ಯಗಳಿಗೆ ಹೋಲಿಸುತ್ತೇವೆ ಆದ್ದರಿಂದ ಹಣದ ಈ ಸಮಯದ ಮೌಲ್ಯವನ್ನು ಪರಿಗಣಿಸದ ನಿವ್ವಳ ಲಾಭ ಮತ್ತು ಆರ್ಒಐನಲ್ಲಿ ಪರಿಗಣಿಸಲಾಗಿಲ್ಲ ಇದರಿಂದಾಗಿ ಅವುಗಳು ಸಮಸ್ಯೆಯಾಗಿವೆ ಆದ್ದರಿಂದ ಈ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆಯಲ್ಲಿ ಆ ಸಮಸ್ಯೆಗಳು ಮುಗಿದಿವೆ ಇಂದು ಯಾವ ಹೂಡಿಕೆಗೆ ನೀವು ಸಿದ್ಧರಿದ್ದೀರಿ ಎಂಬುದನ್ನು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ಪ್ರಯೋಜನಗಳ ಮೌಲ್ಯದಿಂದ ನಿರ್ಧರಿಸಲಾಗುತ್ತದೆ ಪ್ರಸ್ತುತ ಮೌಲ್ಯವನ್ನು ಹೇಗೆ ವ್ಯಾಖ್ಯಾನಿಸುವುದು ಎಂಬುದನ್ನು ದಯವಿಟ್ಟು ನೋಡಿ ನಾವು ಇಂದು ಹೂಡಿಕೆ ಮಾಡಲು ಬಯಸುವ ಮೊತ್ತ ಅದನ್ನು ಹೇಗೆ ನಿರ್ಧರಿಸಬಹುದು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ಅಥವಾ ನಿರ್ದಿಷ್ಟ ವರ್ಷದ ಕೊನೆಯಲ್ಲಿ ಪಡೆಯಬಹುದಾದ ಪ್ರಯೋಜನಗಳ ಮೌಲ್ಯದಿಂದ ಇದನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ನಾವು ಇಂದು ಹೂಡಿಕೆ ಮಾಡಲು ಸಿದ್ಧರಿರುವ ಈ ಮೊತ್ತವು ಕೆಲವು ಪ್ರಯೋಜನಗಳು ಸಂಭವಿಸುತ್ತವೆ ಎಂದು ನಾವು ನಿರೀಕ್ಷಿಸುತ್ತಿರುವುದು n ವರ್ಷಗಳ ನಂತರ ಅಥವಾ n ವರ್ಷಗಳ ನಂತರ ಇರಬಹುದು ಆದ್ದರಿಂದ ಈ ಮೊತ್ತವನ್ನು ಲಾಭದ ಪ್ರಸ್ತುತ ಮೌಲ್ಯ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪ್ರಸ್ತುತ ಮೌಲ್ಯವನ್ನು ನೀವು ಹೇಗೆ ಲೆಕ್ಕ ಹಾಕಬಹುದು ಭವಿಷ್ಯದ ಮೌಲ್ಯಕ್ಕಾಗಿ ಸೂತ್ರವನ್ನು ಬಳಸಿಕೊಂಡು ನಾವು ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡಬಹುದು ಭವಿಷ್ಯದ ಮೌಲ್ಯಕ್ಕಾಗಿ ಸೂತ್ರವನ್ನು ಬಳಸಿಕೊಂಡು ನಾವು ಪ್ರಸ್ತುತ ಮೌಲ್ಯವನ್ನು ಲೆಕ್ಕಾಚಾರ ಮಾಡಬಹುದು F P ಬೈ 1 ಪ್ಲಸ್ ಆರ್ ಟು ದಿ ಪವರ್ ಟಿFP by 1 plus r to the power t ಸಮನಾಗಿರುತ್ತದೆ ಪಿ ಭವಿಷ್ಯದ ಮೌಲ್ಯ ಅಂದರೆ ಭವಿಷ್ಯದ ಮೌಲ್ಯವಾಗಿದ್ದರೆ ಪಿ ಎಂಬುದು ಹಣದ ಪ್ರಸ್ತುತ ಮೌಲ್ಯ ಅಥವಾ ಹೂಡಿಕೆಯ ಪ್ರಸ್ತುತ ಮೌಲ್ಯ ಆರ್ ಎಂಬುದು ರಿಯಾಯಿತಿ ದರ ಮತ್ತು ಟಿ ಎಂಬುದು ಹಣದ ಹರಿವು ಸಂಭವಿಸುವ ಭವಿಷ್ಯದ ವರ್ಷಗಳ ಸಂಖ್ಯೆ ಮೇಲಿನ ಸಮೀಕರಣವನ್ನು ಪರಿಹರಿಸುವಾಗ ನೀವು Pಯು Pಗೆ ಸಮನಾಗಿರುತ್ತದೆ Pಯು ಮೌಲ್ಯವನ್ನು F ಬೈ 1 ಪ್ಲಸ್ ಆರ್ ಟು ದಿ ಪವರ್ ಟಿPF by 1 plus r to the power t ಸಮನಾಗಿರುತ್ತದೆ ಅಲ್ಲಿ ಪದಗಳು ಸಾಮಾನ್ಯ ಅರ್ಥಗಳನ್ನು ಹೊಂದಿರುತ್ತವೆ ಆ ಹಿಂದಿನ ಉದಾಹರಣೆಗಾಗಿ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ನಾವು 3000 ರೂಪಾಯಿಗಳನ್ನು ಹೂಡಿಕೆ ಮಾಡಲು ಬಯಸುತ್ತೇವೆ ಮತ್ತು ಸರಾಸರಿ ವಾರ್ಷಿಕ ಲಾಭವು 15000 ಕ್ಷಮಿಸಿ 1500 ಆಗಿರುತ್ತದೆ ಎಂದು ಭಾವಿಸೋಣ ಯೋಜನೆಯ ನಾಲ್ಕು ವರ್ಷಗಳ ಜೀವನಕ್ಕಾಗಿ ಈಗ ನಾವು ಅದರ ಪ್ರಸ್ತುತ ಮೌಲ್ಯ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಪ್ರಸ್ತುತ ಮೌಲ್ಯವನ್ನು ಈ ರೀತಿ ಲೆಕ್ಕಹಾಕಬಹುದು ಎಂದು ನೀವು ನೋಡಬಹುದು ಆದ್ದರಿಂದ ಡಾಲರ್ ಪ್ರಸ್ತುತ ಮೌಲ್ಯ 1500 4 ನೇ ವರ್ಷದ ಕೊನೆಯಲ್ಲಿ 1500 ರನ್ನು ಆಸಕ್ತಿಯಿಂದ 10 ಪ್ರತಿಶತದಷ್ಟು ಹೂಡಿಕೆ ಮಾಡಲಾಗಿದೆ ಆದ್ದರಿಂದ ಪ್ರಸ್ತುತ ಮೌಲ್ಯವು 15000 ಎಂದು ನೀವು ನೋಡಬಹುದು 15000 ಎಂಬುದು ವಾರ್ಷಿಕ ಸರಾಸರಿ ವಾರ್ಷಿಕ ಲಾಭವಾಗಿದ್ದು ಯೋಜನೆಯ 4 ವರ್ಷಗಳ ಜೀವಿತಾವಧಿಯಲ್ಲಿ ಸರಾಸರಿ ವಾರ್ಷಿಕ ಲಾಭ 1500 ಆಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತಿದ್ದೇವೆ ಆದ್ದರಿಂದ 4 ವರ್ಷಗಳ ನಂತರ 10 ಪ್ರತಿಶತದಷ್ಟು ಬಡ್ಡಿದರದಲ್ಲಿ ನಾವು ಪಡೆಯುವ 1500 ರ ಪ್ರಸ್ತುತ ಮೌಲ್ಯವು ಏನು ಎಂದು ನಾವು ನೋಡಬಹುದು ಏಕೆಂದರೆ ಪಿ 1500 ಬೈ 1 ಪ್ಲಸ್ 0 10 ಟು ದಿ ಪವರ್ ಆಫ್ 41500 by 1 plus 0 10 to the power fourಕ್ಕೆ ಸಮನಾಗಿರುತ್ತದೆ ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇದು 1027 ಆದ್ದರಿಂದ ಅಕ್ಷರಶಃ ಅದರ ಅರ್ಥವೇನು ಇದರ ಅರ್ಥವೇನೆಂದರೆ ನಾವು ಇಂದು 1027 39 ಡಾಲರ್ ಅನ್ನು 10 ಪ್ರತಿಶತದಷ್ಟು ಬಡ್ಡಿಗೆ ಹೂಡಿಕೆ ಮಾಡಿದರೆ ನಾಲ್ಕು ವರ್ಷಗಳಲ್ಲಿ 1500 ಡಾಲರ್ ಪಡೆಯುವ ನಿರೀಕ್ಷೆಯಿದೆ ಅಂದರೆ ಪ್ರಸ್ತುತ ಮೌಲ್ಯದ ಅರ್ಥವೇನು ಈ ಲೆಕ್ಕಾಚಾರವನ್ನು ಪ್ರತಿ ವರ್ಷವೂ ಪ್ರತಿನಿಧಿಸಬಹುದು ಅಲ್ಲಿ ನೀವು ಸ್ವತಃ ಲೆಕ್ಕ ಹಾಕಬಹುದು ಎಂದು ನಿರೀಕ್ಷಿಸಲಾಗಿದೆ ಈಗ ಪ್ರಸ್ತುತ ಮೌಲ್ಯವನ್ನು ಆಧರಿಸಿ ನೀವು ನೋಡುವ ಮತ್ತೊಂದು ಪ್ರಮುಖ ಪರಿಕಲ್ಪನೆಯನ್ನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎನ್ಪಿವಿ ಎಂದು ಕರೆಯಲಾಗುತ್ತದೆ ಇದರ ಕಿರು ರೂಪ ಎನ್ಪಿವಿ ಎನ್ಪಿವಿ ಈ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ಎನ್ಪಿವಿಯನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ ಅಥವಾ ಈ ಎನ್ವಿಪಿ ಏನು ಮಾಡುತ್ತದೆ ಅದು ಏನು ಪ್ರತಿನಿಧಿಸುತ್ತದೆ ಎನ್ಪಿವಿ ಎನ್ನುವುದು ಯೋಜನೆಯ ಮೌಲ್ಯಮಾಪನ ತಂತ್ರವಾಗಿದ್ದು ಅದು ಯೋಜನೆಯ ಲಾಭದಾಯಕತೆ ಮತ್ತು ಉತ್ಪಾದನೆಯಾಗುವ ಹಣದ ಹರಿವಿನ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಿವ್ವಳ ಲಾಭ ಮತ್ತು ಈ ಆರ್ಒಐನಂತಹ ಹಿಂದಿನ ತಂತ್ರಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಅವರು ಸಮಯದ ಮೌಲ್ಯವನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದರೆ ಇಲ್ಲಿ ಈ ಎನ್ಪಿವಿಇದು ಮೌಲ್ಯಮಾಪನ ತಂತ್ರವಾಗಿದ್ದು ಅದು ಯೋಜನೆಯ ಲಾಭದಾಯಕತೆ ಮತ್ತು ಉತ್ಪಾದನೆಯಾಗುವ ಹಣದ ಹರಿವಿನ ಸಮಯವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಹೇಗೆ ಪಡೆಯಲಾಗುತ್ತದೆ ಪ್ರತಿ ನಗದು ಹರಿವು ಋಣಾತ್ಮಕ ಅಥವಾ ಧನಾತ್ಮಕವಾಗಿದ್ದರೂ ಅದನ್ನು ರಿಯಾಯಿತಿ ಮಾಡುವ ಮೂಲಕ ನಿವ್ವಳ ಪ್ರಸ್ತುತ ಮೌಲ್ಯವನ್ನು ಪಡೆಯಬಹುದು ಏಕೆಂದರೆ ನಾವು ಋಣಾತ್ಮಕ ಮೌಲ್ಯವೆಂದು ಪ್ರತಿನಿಧಿಸಿದ ಆರಂಭಿಕ ವೆಚ್ಚಗಳು ಮತ್ತು ನಂತರ ನಾವು ಧನಾತ್ಮಕ ಅಥವಾ ಆದಾಯದ ದೃಷ್ಟಿಯಿಂದ ಪ್ರತಿನಿಧಿಸುವ ಲಾಭವು ಧನಾತ್ಮಕ ಮೌಲ್ಯಗಳೆಂದು ನಿಮಗೆ ತಿಳಿದಿದೆ ಪ್ರತಿ ನಗದು ಹರಿವನ್ನು ರಿಯಾಯಿತಿ ಮಾಡುವ ಮೂಲಕ ಮತ್ತು ರಿಯಾಯಿತಿ ಮೌಲ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ನಿವ್ವಳ ಪ್ರಸ್ತುತ ಮೌಲ್ಯ ಪಡೆಯುತ್ತೇವೆ ನಾವು ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮತ್ತೆ ಯೋಜನೆಗಾಗಿ ನಾನು ಎನ್ಪಿವಿಯನ್ನು ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ ವರ್ಷವಾರು ನಗದು ಹರಿವಿನ ಮೌಲ್ಯವನ್ನು ಡಾಲರ್ಗಳಲ್ಲಿ ನೀಡಲಾಗಿದೆ ನಂತರ ನಾನು ಇಲ್ಲಿ ತೋರಿಸಿದ ಟೇಬಲ್ ಬಳಸಿ ರಿಯಾಯಿತಿ ಅಂಶವನ್ನು ಪಡೆಯಲಾಗುತ್ತದೆ ನಾವು ಈಗಾಗಲೇ ಟೇಬಲ್ ನಲ್ಲಿ ನೋಡಿದ ರಿಯಾಯಿತಿ ಅಂಶಗಳು 1 ನೇ ವರ್ಷದಲ್ಲಿ ವರ್ಷಕ್ಕೆ 5 ಪ್ರತಿಶತದಷ್ಟು ದರದಲ್ಲಿ ಇದು ಯಾವ ರಿಯಾಯಿತಿ ಅಂಶವಾಗಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಅದೇ ರೀತಿ 10 ಕ್ಕೆ ನೀವು ವರ್ಷ 1 ಕ್ಕೆ 10 ಕ್ಕೆ ನೋಡಬಹುದು ಈ ರಿಯಾಯಿತಿ ಅಂಶವು 0 9091 ಆಗಿದೆ 2 ನೇ ವರ್ಷಕ್ಕೆ 10 ಪ್ರತಿಶತದಷ್ಟು ದರದಲ್ಲಿ ಈ ರಿಯಾಯಿತಿ ಅಂಶವು 0 8264 ಆಗಿದೆ ಆದ್ದರಿಂದ ನಾವು ಇಲ್ಲಿ ಮಾಡಿದ ಎನ್ಪಿವಿ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲು ಈ ಮೌಲ್ಯಗಳನ್ನು ನೀವು ನೇರವಾಗಿ ಇಲ್ಲಿ ಬಳಸಬಹುದು ಆದ್ದರಿಂದ ನೋಡಲು ರಿಯಾಯಿತಿ ಅಂಶವು 0 ನೇ ವರ್ಷದ ರಿಯಾಯಿತಿ ಅಂಶ 1 ಎಂದು ಊಹಿಸಲಾಗಿದೆ 1 ನೇ ವರ್ಷದ ರಿಯಾಯಿತಿ ಅಂಶವನ್ನು ಲೆಕ್ಕಾಚಾರ ಮಾಡಲು ನಾವು ಆ ಸೂತ್ರವನ್ನು ಬಳಸಿದ್ದೇವೆ ಅದು 0 9091 1 ನೇ ವರ್ಷದ ರಿಯಾಯಿತಿ ಅಂಶವನ್ನು ಲೆಕ್ಕಾಚಾರ ಮಾಡಲು ನಾವು ಆ ಸೂತ್ರವನ್ನು ಬಳಸಿದ್ದೇವೆ ಅದು 0 90912 ನೇ ವರ್ಷದ 2 ನೇ ಅಂಶಕ್ಕೆ ಅದು 0 8264 ಗಿಂತ ಭಿನ್ನವಾಗಿದೆ ಮತ್ತು ನಂತರ ನಾವು ಈ ರಿಯಾಯಿತಿ ಅಂಶವನ್ನು ಹಣದ ಹರಿವಿನೊಂದಿಗೆ ಗುಣಿಸುತ್ತೇವೆ ನಂತರ ನಾವು ರಿಯಾಯಿತಿ ಹಣದ ಹರಿವನ್ನು ಪಡೆಯುತ್ತೇವೆ ಆದ್ದರಿಂದ ರಿಯಾಯಿತಿ ಹಣದ ಹರಿವನ್ನು ನಾವು ಪ್ರತಿವರ್ಷ ನಗದು ಹರಿವಿನೊಂದಿಗೆ ಗುಣಿಸಿ ರಿಯಾಯಿತಿ ಹಣದ ಹರಿವನ್ನು ಕಂಡುಹಿಡಿಯಬೇಕು ಮತ್ತು ಅಂತಿಮವಾಗಿ ನಾವು ಎಲ್ಲಾ ಅವಧಿಗಳಿಗೆ ರಿಯಾಯಿತಿ ಹಣದ ಹರಿವನ್ನು ಸೇರಿಸಬೇಕಾಗಿದೆ ಅದು ನಿಮಗೆ ಎನ್ಪಿವಿಯನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಎಲ್ಲಾ ವರ್ಷಗಳವರೆಗೆ ರಿಯಾಯಿತಿ ಹಣದ ಹರಿವನ್ನು ಸೇರಿಸಿದ ನಂತರ ನಾವು ಎನ್ಪಿವಿ ಪಡೆಯುತ್ತೇವೆ ಅದು 618 ಡಾಲರ್ಗೆ ಸಮಾನವಾಗಿರುತ್ತದೆ ಈ ಉದಾಹರಣೆಯಲ್ಲಿ ರಿಯಾಯಿತಿ ದರ 10 ಪ್ರತಿಶತ ಮತ್ತು 5 ವರ್ಷದ ಅವಧಿಗೆ ಎನ್ಪಿವಿ 618 ಡಾಲರ್ಗಳಿಗೆ ಬರುತ್ತದೆ ಆದ್ದರಿಂದ ಅದೇ ರೀತಿ ನೀವು 2 ನೇ 3 ನೇ ಮತ್ತು 4 ನೇ ಪ್ರಾಜೆಕ್ಟ್ಗಾಗಿನ ಯೋಜನೆಗಳಿಗೆ ಎನ್ಪಿವಿ ಮೌಲ್ಯಗಳನ್ನು ಲೆಕ್ಕ ಹಾಕಬಹುದು ಮತ್ತು ಯಾವ ಪ್ರಾಜೆಕ್ಟ್ ಹೆಚ್ಚು ಆದ್ಯತೆಯೊಂದಿಗೆ ಯಾವ ಪ್ರಾಜೆಕ್ಟ್ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಇದು ನಿಮಗೆ ಒಂದು ನಿಯೋಜನೆ ಆದ್ದರಿಂದ ನಿವ್ವಳ ಪ್ರಸ್ತುತ ಮೌಲ್ಯ ವಿಶ್ಲೇಷಣೆಯ ಮಿತಿಗಳು ಯಾವುವು ಎಂದು ನೋಡೋಣ ಎನ್ಪಿವಿಯೊಂದಿಗಿನ ಮುಖ್ಯ ತೊಂದರೆ ಎಂದರೆ ಯೋಜನೆಗಳ ನಡುವಿನ ರಿಯಾಯಿತಿ ದರವನ್ನು ನಿರ್ಧರಿಸಲು ಸೂಕ್ತವಾದದನ್ನು ಆರಿಸುವುದು ನೀವು ರಿಯಾಯಿತಿ ದರವನ್ನು 5 ಪ್ರತಿಶತ 8 ಪ್ರತಿಶತ 10 ಪ್ರತಿಶತ ಅಥವಾ 12 ಪ್ರತಿಶತದಷ್ಟು ತೆಗೆದುಕೊಳ್ಳುತ್ತೀರಾ ಎಂದು ನೀವು ಹೇಗೆ ಆರಿಸುತ್ತೀರಿ ಆದ್ದರಿಂದ ಸೂಕ್ತವಾದ ರಿಯಾಯಿತಿ ದರವನ್ನು ಆಯ್ಕೆ ಮಾಡಲು ನಿರ್ಧರಿಸುವುದು ಮುಖ್ಯ ತೊಂದರೆಯಾಗಿದೆ ಅದೇ ರೀತಿ ಎನ್ಪಿವಿ ಬಳಸುವುದರಿಂದ ಅದನ್ನು ಇತರ ಹೂಡಿಕೆಯ ಗಳಿಕೆ ಅಥವಾ ಎರವಲು ಪಡೆಯುವ ಬಂಡವಾಳದ ವೆಚ್ಚದೊಂದಿಗೆ ನೇರವಾಗಿ ಹೋಲಿಸಲಾಗುವುದಿಲ್ಲ ಇತರ ಹೂಡಿಕೆಗಳ ಗಳಿಕೆ ಅಥವಾ ಬಂಡವಾಳವನ್ನು ಎರವಲು ಪಡೆಯುವ ವೆಚ್ಚಗಳೊಂದಿಗೆ ನೇರವಾಗಿ ಹೋಲಿಸುವುದು ತುಂಬಾ ಕಷ್ಟ ಇವು ಎನ್ಪಿವಿಯ ಕೆಲವು ಮಿತಿಗಳಾಗಿವೆ ವಿಧಾನ ಮುಂದೆ ನಾವು ಐ ಆರ್ ಎಂದು ಕರೆಯಲ್ಪಡುವ ಇತರ ಅಳತೆಯನ್ನು ನೋಡುತ್ತೇವೆ ಅದು ಆಂತರಿಕ ದರವನ್ನು ಸೂಚಿಸುತ್ತದೆ ಆರ್ ಲಾಭದಾಯಕ ಕ್ರಮಗಳನ್ನು ಶೇಕಡಾವಾರು ಆದಾಯವಾಗಿ ಒದಗಿಸುತ್ತದೆ ಅದನ್ನು ಬಡ್ಡಿದರಗಳೊಂದಿಗೆ ನೇರವಾಗಿ ಹೋಲಿಸಬಹುದು ಆರ್ ಇದು ಲಾಭದಾಯಕ ಅಳತೆಯನ್ನು ಒದಗಿಸುತ್ತದೆ ಮತ್ತು ಇದು ಬಡ್ಡಿದರಗಳೊಂದಿಗೆ ನೇರವಾಗಿ ಹೋಲಿಸಬಹುದಾದ ಶೇಕಡಾವಾರು ಆದಾಯವಾಗಿ ವ್ಯಕ್ತವಾಗುತ್ತದೆ ಆದ್ದರಿಂದ 10 ಪ್ರತಿಶತದಷ್ಟು ದೋಷವನ್ನು ತೋರಿಸುವ ಪ್ರಾಜೆಕ್ಟ್ ಅನ್ನು ಊಹಿಸಿಕೊಳ್ಳಿ ಬಂಡವಾಳವು ನಾವು 10 ಪ್ರತಿಶತಕ್ಕಿಂತ ಕಡಿಮೆ ಸಾಲವನ್ನು ಪಡೆದಿದ್ದರೆ ಅಥವಾ 10 ಪ್ರತಿಶತಕ್ಕಿಂತ ಹೆಚ್ಚಿನ ಲಾಭಕ್ಕಾಗಿ ಬೇರೆಡೆ ಹೂಡಿಕೆ ಮಾಡಲಾಗದ ಬಂಡವಾಳವು ಯೋಗ್ಯವಾಗಿರುತ್ತದೆ ಆಗ ನಾವು ಹೇಳುತ್ತೇವೆ ಯೋಜನೆಯು ಯೋಗ್ಯವಾಗಿರುತ್ತದೆ ಐಆರ್ಆರ್ ಅಂದರೆ ಐ ಆರ್ ಅನ್ನು ರಿಯಾಯಿತಿ ದರವೆಂದು ಪರಿಗಣಿಸಬಹುದು ಅದು ಯೋಜನೆಗಾಗಿ 0 ರ ಎನ್ಪಿವಿ ಉತ್ಪಾದಿಸುತ್ತದೆ ಈ ಐ ಆರ್ ಅನ್ನು ವಿಭಿನ್ನ ಹೂಡಿಕೆ ಅವಕಾಶಗಳನ್ನು ಹೋಲಿಸಲು ಬಳಸಬಹುದು ಇದನ್ನು ಸ್ಪ್ರೆಡ್ ಶೀಟ್ ಬಳಸಿ ಲೆಕ್ಕಹಾಕಬಹುದು ಮತ್ತು ಮೈಕ್ರೋಸಾಫ್ಟ್ ಅಥವಾ ಮೈಕ್ರೋಸಾಫ್ಟ್ ಎಕ್ಸೆಲ್ ಕೆಲವು ಕಾರ್ಯಗಳನ್ನು ಒದಗಿಸುತ್ತದೆ ಆದ್ದರಿಂದ ಮೈಕ್ರೊಸಾಫ್ಟ್ ಎಕ್ಸೆಲ್ ಐ ಆರ್ ನಂತಹ ಕೆಲವು ಕಾರ್ಯಗಳನ್ನು ಒದಗಿಸುತ್ತದೆ ಇದು ಎರಡು ಆರ್ಗ್ಯುಮೆಂಟ್ಗಳನ್ನು ಒಂದು ಮೌಲ್ಯ ಮತ್ತು ಆರಂಭಿಕ ಊಹೆ ಮತ್ತು ಆರಂಭಿಕ ಬೀಜ ಮೌಲ್ಯವನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತದೆ ಮತ್ತು ಅಂತಿಮವಾಗಿ ಅದು ಐ ಆರ್ ಅನ್ನು ಹಿಂದಿರುಗಿಸುತ್ತದೆ ಅದು ಔಟ್ಪುಟ್ನಲ್ಲಿ ಐ ಆರ್ ಅನ್ನು ನೀಡುತ್ತದೆ ಆದ್ದರಿಂದ ಇದು ಆಂತರಿಕ ಲಾಭದ ದರವಾಗಿದೆ ಇದು ಮತ್ತೊಂದು ಉತ್ತಮ ಅಳತೆಯಾಗಿದೆ ಆರ್ ಮಿತಿಗಳು ಈ ಕೆಳಗಿನಂತಿವೆ ಇದು ರಿಟರ್ನ್ನ ಸಂಪೂರ್ಣ ಗಾತ್ರವನ್ನು ಸೂಚಿಸುವುದಿಲ್ಲ ಅದು ಸಾಮಾನ್ಯವಾಗಿ ರಿಟರ್ನ್ನ ಸಂಪೂರ್ಣ ಗಾತ್ರವನ್ನು ಸೂಚಿಸುವುದಿಲ್ಲ ಅದೇ ರೀತಿ 100000 ಎನ್ಪಿವಿ ಐಆರ್ಆರ್ 15 ಪ್ರತಿಶತದಷ್ಟು ಇರುವ ಯೋಜನೆಯು 10000 ಕ್ಕಿಂತಲೂ ಹೆಚ್ಚು ಎನ್ಪಿವಿ ಹೊಂದಿರುವ ಒಂದು ಯೋಜನೆಗಿಂತ ಹೆಚ್ಚು ಆಕರ್ಷಕವಾಗಿರಬಹುದು ಅದು ಕೇವಲ 18 ಪ್ರತಿಶತದ ಐ ನೊಂದಿಗೆ ಮಾತ್ರ ಆಗಬಹುದು ಅದು ಐಆರ್ಆರ್ಗೆ ಸಾಧ್ಯವಾಗದಂತಹದು ಸಂಭವಿಸಬಹುದು ಈ ವಿಷಯವನ್ನು ಊಹಿಸಲು ಮತ್ತು ಈ ವಿಷಯವನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಕೆಲವು ಪರಿಸ್ಥಿತಿಗಳಲ್ಲಿ ಶೂನ್ಯ ಎನ್ಪಿವಿ ಉತ್ಪಾದಿಸುವ ಒಂದಕ್ಕಿಂತ ಹೆಚ್ಚು ದರಗಳನ್ನು ಕಂಡುಹಿಡಿಯಲು ಸಾಧ್ಯವಿದೆ ಅದು ಸಾಧ್ಯ ಒಂದೇ 0 ಎನ್ಪಿವಿ ಉತ್ಪಾದಿಸುವ ಎರಡು ದರಗಳು ಇರಬಹುದು ಈ ಸಂದರ್ಭಗಳಲ್ಲಿ ನಾವು ಕಡಿಮೆ ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಮತ್ತು ಇತರ ಮೌಲ್ಯಗಳನ್ನು ನಿರ್ಲಕ್ಷಿಸಬೇಕು ಈಗ ಬ್ರೇಕ್ ಈವನ್ ಅನಾಲಿಸಿಸ್ ಎಂಬ ಕೊನೆಯ ತಂತ್ರವನ್ನು ನಾವು ನೋಡುತ್ತೇವೆ ಅಥವಾ ಮೊದಲು ಬ್ರೇಕ್ಈವನ್ ಪಾಯಿಂಟ್ ಎಂದು ಕರೆಯಲ್ಪಡುವ ಬಿಂದುವನ್ನು ಆಧರಿಸಿ ಬ್ರೇಕ್ ಈವನ್ ವಿಶ್ಲೇಷಣೆಯನ್ನು ನೋಡೋಣ ಬ್ರೇಕ್ ಈವನ್ ಅನ್ನು ಅಭ್ಯರ್ಥಿಯ ವೆಚ್ಚ ಅಥವಾ ಪ್ರಸ್ತಾಪಿತ ವ್ಯವಸ್ಥೆ ಮತ್ತು ಪ್ರಸ್ತುತದ ವೆಚ್ಚವು ಸಮಾನವಾಗಿರುವ ಹಂತದಲ್ಲಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಒಂದು ಪ್ರಸ್ತುತ ವ್ಯವಸ್ಥೆಯು ಕೈಪಿಡಿ ವ್ಯವಸ್ಥೆಯು ಚಾಲನೆಯಲ್ಲಿದೆ ಎಂದು ಹೇಳುತ್ತದೆ ಪ್ರಸ್ತಾಪಿತ ವ್ಯವಸ್ಥೆಯು ಸ್ವಯಂಚಾಲಿತ ವ್ಯವಸ್ಥೆಯಾಗಿದೆ ಆದ್ದರಿಂದ ಒಂದು ಪ್ರಸ್ತುತ ವ್ಯವಸ್ಥೆಯು ಕೈಪಿಡಿ ವ್ಯವಸ್ಥೆಯು ಚಾಲನೆಯಲ್ಲಿದೆ ಎಂದು ಹೇಳುತ್ತದೆ ಪ್ರಸ್ತಾಪಿತ ವ್ಯವಸ್ಥೆಯು ಸ್ವಯಂಚಾಲಿತ ವ್ಯವಸ್ಥೆಯಾಗಿದೆಆದ್ದರಿಂದ ಬ್ರೇಕ್ಅಪ್ ಊಹಿಸಿಕೊಳ್ಳಿ ನಂತರ ಅಸ್ತಿತ್ವದಲ್ಲಿರುವ ವ್ಯವಸ್ಥೆ ಮತ್ತು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ವೆಚ್ಚ ಮತ್ತು ಪ್ರಸ್ತಾಪಿತ ವ್ಯವಸ್ಥೆಯ ಬಿಂದುವಿನ ವೆಚ್ಚವು ಎಲ್ಲಿ ಸಮಾನವಾಗಿರುತ್ತದೆ ಅದು ಬ್ರೇಕ್ ಈವನ್ ಆಗಿರುತ್ತದೆ ಆದ್ದರಿಂದ ಅಭ್ಯರ್ಥಿ ವ್ಯವಸ್ಥೆಯ ವೆಚ್ಚ ಮತ್ತು ಪ್ರಯೋಜನಗಳನ್ನು ಹೋಲಿಸುವ ಮರುಪಾವತಿ ವಿಧಾನಕ್ಕಿಂತ ಭಿನ್ನವಾಗಿ ನಾನು ಪ್ರಸ್ತಾಪಿತ ವ್ಯವಸ್ಥೆಯನ್ನು ಅರ್ಥೈಸುತ್ತೇನೆ ಆದರೆ ಬ್ರೇಕ್ ಈವನ್ ವಿಶ್ಲೇಷಣೆಯು ಅದು ಪ್ರಸ್ತಾಪಿತ ವ್ಯವಸ್ಥೆಯ ವೆಚ್ಚ ಅಥವಾ ಅಭ್ಯರ್ಥಿ ವ್ಯವಸ್ಥೆ ಮತ್ತು ಪ್ರಸ್ತುತ ವ್ಯವಸ್ಥೆಯನ್ನು ಹೋಲಿಸುತ್ತದೆ ಆದ್ದರಿಂದ ಅಭ್ಯರ್ಥಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದಾಗ ಆರಂಭಿಕ ವೆಚ್ಚವು ಸಾಮಾನ್ಯವಾಗಿ ರಿಟರ್ನ್ ಗಿಂತ ಹೆಚ್ಚಿನದನ್ನು ಬಳಸುತ್ತದೆ ಪ್ರಸ್ತುತ ವ್ಯವಸ್ಥೆಯು ಇದು ಹೂಡಿಕೆಯ ಅವಧಿ ಎಂದು ಹೇಳುತ್ತಾರೆ ಸ್ಪಷ್ಟ ಆದ್ದರಿಂದ ಪ್ರಸ್ತಾಪಿತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದಾಗ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಆದ್ದರಿಂದ ಆರಂಭಿಕ ವೆಚ್ಚವು ಸಾಮಾನ್ಯವಾಗಿ ಮತ್ತು ಪ್ರಸ್ತುತ ವ್ಯವಸ್ಥೆಯ ವೆಚ್ಚವನ್ನು ಮೀರುತ್ತದೆ ಆದ್ದರಿಂದ ಈ ಅವಧಿಯನ್ನು ನಾವು ಹೂಡಿಕೆ ಅವಧಿ ಎಂದು ಕರೆಯುತ್ತೇವೆ ನಂತರ ಪ್ರಸ್ತಾಪಿತ ವ್ಯವಸ್ಥೆಯ ವೆಚ್ಚ ಮತ್ತು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ವೆಚ್ಚ ಎರಡೂ ಆ ಹಂತವಾಗಿ ಮಾರ್ಪಟ್ಟಾಗ ಅದನ್ನು ಬ್ರೇಕ್ ಈವನ್ ಎಂದು ಕರೆಯಲಾಗುತ್ತದೆ ಮತ್ತು ಬ್ರೇಕ್ ಈವನ್ ಪಾಯಿಂಟ್ ನಂತರ ಪ್ರಸ್ತಾಪಿತ ವ್ಯವಸ್ಥೆ ಅಥವಾ ಅಭ್ಯರ್ಥಿ ವ್ಯವಸ್ಥೆಯು ಹಳೆಯ ವ್ಯವಸ್ಥೆಗಿಂತ ಅದನ್ನು ಉತ್ತಮವಾಗಿ ಒದಗಿಸುತ್ತದೆ ಅಥವಾ ಅಸ್ತಿತ್ವದಲ್ಲಿರುವ ಒಂದಕ್ಕಿಂತ ಲಾಭವನ್ನು ಪಡೆಯುತ್ತದೆ ಮತ್ತು ಈ ಅವಧಿಯನ್ನು ರಿಟರ್ನ್ ಅವಧಿ ಎಂದು ಕರೆಯಲಾಗುತ್ತದೆ ನಾವು ಅದನ್ನು ಉದಾಹರಣೆಯ ಮೂಲಕ ಗ್ರಾಫ್ ನಲ್ಲಿ ತೋರಿಸಲಾಗಿದೆ X ಅಕ್ಷದಲ್ಲಿ ನಾವು ಸಂಸ್ಕರಣಾ ಪರಿಮಾಣ y ಅಕ್ಷವನ್ನು ಸಂಸ್ಕರಣಾ ವೆಚ್ಚವನ್ನು ತೆಗೆದುಕೊಂಡಿದ್ದೇವೆ ಎಂದು ನೀವು ನೋಡಬಹುದು ಮತ್ತು ಈ ಸಾಲಿನಲ್ಲಿ ನೀವು ನೋಡಬಹುದಾದ ಒಟ್ಟು ಮೊತ್ತವನ್ನು ನೀವು ನೋಡಬಹುದು ಈ ಗ್ರಾಫ್ ನಲ್ಲಿ ಈ ಸಾಲು ಪ್ರಸ್ತುತ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಸಾಲು ಪ್ರಸ್ತುತ ಇರುವ ವ್ಯವಸ್ಥೆಯನ್ನು ಅಭ್ಯರ್ಥಿ ವ್ಯವಸ್ಥೆಯ ಒಟ್ಟು ಮೊತ್ತವನ್ನು ಪ್ರತಿನಿಧಿಸುತ್ತದೆ ಎಂದು ನೀವು ನೋಡಬಹುದು ಆರಂಭದಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಪ್ರಸ್ತಾಪಿತ ವ್ಯವಸ್ಥೆಯು ಹೆಚ್ಚಿನ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯು ಅದು ಚಾಲನೆಯಲ್ಲಿರುವ ಕಾರಣ ಅವುಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಕಡಿಮೆ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಆದರೆ ಕೆಲವು ಹಂತಗಳಲ್ಲಿ ನಾವು ಇಲ್ಲಿಗೆ ಪಾಯಿಂಟ್ ಬಿ ಅವಿಭಾಜ್ಯ ಹಂತದಲ್ಲಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ವೆಚ್ಚವನ್ನು ನೋಡಲು ಬರುತ್ತೇವೆ ಮತ್ತು ಈ ಪ್ರಸ್ತಾಪಿತ ವ್ಯವಸ್ಥೆಯು ಅನುಕ್ರಮವಾಗುವುದು ಆದ್ದರಿಂದ ಬಿ ಅವಿಭಾಜ್ಯವು ಸುಮಾರು 65000 ಸಂಸ್ಕರಣಾ ಪರಿಮಾಣದ ಸಮೀಪವಿರುವ ಬ್ರೇಕ್ ಈವನ್ ಪಾಯಿಂಟ್ ಆಗುತ್ತದೆ ಆದರೆ ಈ ಬ್ರೇಕ್ ಈವನ್ ಪಾಯಿಂಟ್ ಆದರೂ ಇದರ ನಂತರದ ವೆಚ್ಚ ಎರಡೂ ಸಮಾನವಾಗಿರುತ್ತದೆ ಇದರ ನಂತರ ನೀವು ಪ್ರಸ್ತಾಪಿಸಿದ ವ್ಯವಸ್ಥೆಯು ಕಡಿಮೆ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪ್ರಸ್ತುತ ವ್ಯವಸ್ಥೆಯು ಹೆಚ್ಚಿನ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಎಂದರೆ ಇದರರ್ಥ ಪ್ರಸ್ತಾವಿತ ವ್ಯವಸ್ಥೆಯು ನೀಡಲು ಪ್ರಾರಂಭಿಸುತ್ತದೆ ಆದರೆ ರಿಟರ್ನ್ ಲಾಭವನ್ನು ನೀಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇಲ್ಲಿಂದಲೇ ಪ್ರಸ್ತಾಪಿತ ವ್ಯವಸ್ಥೆಯು ಹೆಚ್ಚಿನ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಈ ಪ್ರದೇಶವನ್ನು ಹೂಡಿಕೆ ಶ್ರೇಣಿ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ನಂತರ ಪ್ರಸ್ತುತ ವ್ಯವಸ್ಥೆಯು ಹೆಚ್ಚಿನ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಆದರೆ ಪ್ರಸ್ತಾಪಿತ ವ್ಯವಸ್ಥೆಯು ಕಡಿಮೆ ವೆಚ್ಚವನ್ನು ತೆಗೆದುಕೊಳ್ಳುತ್ತದೆ ಅದು ರಿಟರ್ನ್ ನೀಡಲು ಪ್ರಾರಂಭಿಸುತ್ತದೆ ಅದು ಲಾಭವನ್ನು ನೀಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ ಪ್ರದೇಶವನ್ನು ರಿಟರ್ನ್ ರೇಂಜ್ ಎಂದು ಕರೆಯಲಾಗುತ್ತದೆ ಈ ಪ್ರದೇಶವು ಈ ಹಂತವನ್ನು ನಿಗದಿತ ವೆಚ್ಚವನ್ನು ಪ್ರತಿನಿಧಿಸುತ್ತದೆ ಎಂದು ನೀವು ನೋಡಬಹುದು ಆದರೆ ಈ ಭಾಗವು ವೇರಿಯಬಲ್ ವೆಚ್ಚವನ್ನು ಪ್ರತಿನಿಧಿಸುತ್ತದೆ ಇದು ಬ್ರೇಕ್ ಈವನ್ ಚಾರ್ಟ್ ಎಂದರ್ಥ ಇದನ್ನು ನಾನು ಈಗಾಗಲೇ ಇಲ್ಲಿ ವಿವರಿಸಿದ್ದೇನೆ ಈಗ ಮಬ್ಬಾದ ಪ್ರದೇಶವು ನಾವು ಈಗಾಗಲೇ ನಿಮಗೆ ತೋರಿಸಿದ ಹೂಡಿಕೆಯ ಅವಧಿ ಇದು ಹೂಡಿಕೆ ಅವಧಿ ಅಥವಾ ಹೂಡಿಕೆ ಶ್ರೇಣಿಯಾಗಿದೆ ಅಲ್ಲಿ ಇದು ರಿಟರ್ನ್ ಶ್ರೇಣಿ ಮತ್ತು ಬಿ ಪ್ರೈಮ್ ಬ್ರೇಕ್ ಈವನ್ ಅವಧಿಯಾಗಿದೆ ಆದ್ದರಿಂದ ಬ್ರೇಕ್ ಈವನ್ ಪಾಯಿಂಟ್ ಆಗಿದೆ ಆದ್ದರಿಂದ ಯಾವ ಯೋಜನೆಯು ನಮಗೆ ಪ್ರಯೋಜನಕಾರಿ ಎಂದು ನಿರ್ಧರಿಸಲು ಬ್ರೇಕ್ ಈವನ್ ಪಾಯಿಂಟ್ ಸಹ ಬಹಳ ಸಹಾಯಕವಾಗಿದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ವಿಭಿನ್ನ ವೆಚ್ಚ ಲಾಭದ ಮೌಲ್ಯಮಾಪನ ತಂತ್ರಗಳನ್ನು ಸೂಕ್ತ ಉದಾಹರಣೆಗಳೊಂದಿಗೆ ಚರ್ಚಿಸಿದ್ದೇವೆ ಮತ್ತು ಪ್ರತಿ ತಂತ್ರದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಸಹ ನಾವು ವಿವರಿಸಿದ್ದೇವೆ ಮತ್ತು ಯಾವ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಎಂಬುದರಲ್ಲಿ ಯಾವ ತಂತ್ರವು ಸೂಕ್ತವಾಗಿರುತ್ತದೆ ಎಂಬುದನ್ನು ನಾವು ಪ್ರಸ್ತುತಪಡಿಸಿದ್ದೇವೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು ವೆಚ್ಚ ಲಾಭದ ವಿಶ್ಲೇಷಣೆಯ ಉಳಿದ ಎರಡು ಹಂತಗಳನ್ನು ನೋಡುತ್ತೇವೆ ಅದು ಫಲಿತಾಂಶಗಳನ್ನು ವ್ಯಾಖ್ಯಾನಿಸುವುದರ ಜೊತೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದು ಇವು ಉಲ್ಲೇಖಗಳು ಮತ್ತು ಮುಂದಿನ ತರಗತಿಯಲ್ಲಿ ನಾವು ಉಳಿದ ಎರಡು ಹಂತಗಳನ್ನು ನೋಡುತ್ತೇವೆ ತುಂಬ ಧನ್ಯವಾದಗಳು